ಈ ಉಪನ್ಯಾಸದಲ್ಲಿ ನಮ್ಮ ಮುಂದಿನ ಚರ್ಚೆಯು ಸೌಲಭ್ಯ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಉತ್ಪಾದನಾ ಘಟಕಗಳಲ್ಲಿ ಬಹಳ ಮುಖ್ಯವಾದ ಅಂಶವಾಗಿದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆಗಾಗಿ ಐಐಒಟಿಯ ಸೌಲಭ್ಯ ನಿರ್ವಹಣಾ ಅನ್ವಯಗಳನ್ನು ಐಐಒಟಿ ಹೇಗೆ ಸುಧಾರಿಸುತ್ತದೆ ಎಂಬು ದು ನಾವು ಸಂಕ್ಷಿಪ್ತವಾಗಿ ಚರ್ಚಿಸಲಿದ್ದೇವೆ ಆದ್ದರಿಂದ ಈ ಎಲ್ಲಾ ಅಪ್ಲಿಕೇಶನ್ ಉಪನ್ಯಾಸಗಳಲ್ಲಿ ನಾನು ನಿಮಗೆ ಹೇಳಿದಂತೆ ನಾವು ಇತರ ಮಾಡ್ಯೂಲ್ಗಳಲ್ಲಿನ ಹಿಂದಿನ ಉಪನ್ಯಾಸಗಳಲ್ಲಿ ಕಲಿತದ್ದನ್ನು ನಾವು ಅದೇ ಹಳೆಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ನಾವು ಅವುಗಳನ್ನು ಕಾರ್ಯಗತಗೊಳಿಸುತ್ತಿದ್ದೇವೆ ಈ ವಿಭಿನ್ನ ಡೊಮೇನ್ಗಳನ್ನು ಚುರುಕಾಗಿಸಲು ಮತ್ತು ಚುರುಕಾಗಿರಲಿರುವ ವಿಭಿನ್ನ ಸೌಲಭ್ಯಗಳನ್ನು ಹೊಂದಲು ನಾವು ಅವುಗಳನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ ಹಾಗಾದರೆ ಈ ಸೌಲಭ್ಯ ನಿರ್ವಹಣೆ ಏನು ಇದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎಲ್ಲಕ್ಕಿಂತ ಮೊದಲು ಸೌಲಭ್ಯ ಯಾವುದು ಆದ್ದರಿಂದ ಸೌಲಭ್ಯವು ಸಾಮಾನ್ಯ ಉದ್ದೇಶದ ಪದವಾಗಿದೆ ಇದರರ್ಥ ಕಟ್ಟಡಗಳು ಸಮುದಾಯದ ಮೂಲಸೌಕರ್ಯವನ್ನು ಅರ್ಥೈಸಬಲ್ಲ ಪ್ರಾಂತಗಳು ಆದ್ದರಿಂದ ಉತ್ಪಾದನಾ ಘಟಕಗಳ ಸನ್ನಿವೇಶದಲ್ಲಿನ ಸೌಲಭ್ಯವು ಮೂಲತಃ ಅಲ್ಲಿರುವ ಕಂಪನಿಯ ಮೂಲಸೌಕರ್ಯ ಉತ್ಪಾದನಾ ಕಂಪನಿಯು ಅವುಗಳ ಮೂಲಸೌಕರ್ಯ ಅವುಗಳ ಕಟ್ಟಡಗಳು ಯಂತ್ರಗಳು ವಿಭಿನ್ನ ಯಂತ್ರೋಪಕರಣಗಳು ವಿಭಿನ್ನ ಟ್ರಕ್ಗಳು ಫ್ಲೀಟ್ ಇತ್ಯಾದಿಗಳನ್ನು ಸೂಚಿಸುತ್ತದೆ ಈ ಎಲ್ಲಾ ರೀತಿಯ ಮೂಲಸೌಕರ್ಯ ಕಟ್ಟಡಗಳು ಯಂತ್ರೋಪಕರಣಗಳು ಇತ್ಯಾದಿಗಳೆಲ್ಲವೂ ಈ ವಿಭಿನ್ನ ರೀತಿಯ ಸೌಲಭ್ಯಗಳಾಗಿವೆ ಆದ್ದರಿಂದ ಈ ಸೌಲಭ್ಯಗಳ ನಿರ್ವಹಣೆ ಅಗತ್ಯವಾಗಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ಯಾವ ಸೌಲಭ್ಯ ನಿರ್ವಹಣೆಯ ಬಗ್ಗೆ ಈ ನಿರ್ದಿಷ್ಟ ವ್ಯಾಖ್ಯಾನದ ಮೂಲಕ ಸೆರೆಹಿಡಿಯಲಾಗುತ್ತದೆ ಇದು ಮೂಲತಃ ಕಾರ್ಯಾಚರಣೆಗಳ ಮಾರ್ಗದರ್ಶನ ಮತ್ತು ನಿರ್ವಹಣೆ ಮತ್ತು ಕಟ್ಟಡಗಳ ಮೂಲಗಳು ಪರಿಸರ ಆಸ್ತಿ ಮಾಲೀಕರ ಪರವಾಗಿ ಸಮುದಾಯ ಮೂಲಸೌಕರ್ಯಗಳಂತಹ ವಿವಿಧ ಸೌಲಭ್ಯಗಳ ನಿರ್ವಹಣೆ ಆದ್ದರಿಂದ ಮತ್ತೊಮ್ಮೆ ಈ ಸೌಲಭ್ಯ ನಿರ್ವಹಣೆ ಹೇಗಿರುತ್ತದೆ ಎಂದು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಸೌಲಭ್ಯ ನಿರ್ವಹಣೆ ಮತ್ತು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಮ್ಮ ಗಮನವು IIoT ಸಕ್ರಿಯಗೊಳಿಸುವಿಕೆಯ ಮೇಲೆ ಇರುತ್ತದೆ ಆದ್ದರಿಂದ ಐಐಒಟಿIIoT ಸೌಲಭ್ಯ ನಿರ್ವಹಣೆಯನ್ನು ಸಕ್ರಿಯಗೊಳಿಸಿದೆ ಆದ್ದರಿಂದ ನಾವು 2 ರೀತಿಯ ಸೌಲಭ್ಯಗಳ ಬಗ್ಗೆ ಮಾತನಾಡೋಣ ಇದು ಒಂದೇ ಸೌಲಭ್ಯವಾಗಿರಬಹುದು ನಾವು ಒಂದು ರೀತಿಯ ಸೌಲಭ್ಯವನ್ನು ಹೊಂದಿರಬಹುದು ಅಲ್ಲಿ ನಾವು ಕೆಲವು ರೀತಿಯ ಕಟ್ಟಡಗಳನ್ನು ಹೊಂದಬಹುದು ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಾವು ಕೆಲವು ರೀತಿಯ ಕಟ್ಟಡವನ್ನು ಹೊಂದಿದ್ದೇವೆ ವಿವಿಧ ಮಹಡಿಗಳನ್ನು ಹೊಂದಿರುವ ಸೌಲಭ್ಯ ವಿಭಿನ್ನ ಕೊಠಡಿಗಳು ಇತ್ಯಾದಿಗಳನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಮತ್ತು ಇತ್ಯಾದಿ ಈ ಕಟ್ಟಡವು ಮಾಲೀಕರನ್ನು ಹೊಂದಿರುತ್ತದೆ ವಿಭಿನ್ನ ಕೊಠಡಿಗಳು ವಿವಿಧ ಇಲಾಖೆಗಳು ವಿಭಿನ್ನ ಕಚೇರಿಗಳು ಅವುಗಳಲ್ಲಿ ವಿಭಿನ್ನ ಮೂಲಸೌಕರ್ಯಗಳನ್ನು ಹೊಂದಿದೆ ಎಂದು ಹೇಳೋಣ ಆದ್ದರಿಂದ ಈ ವಿಭಿನ್ನ ಘಟಕಗಳು ವಿದ್ಯುತ್ ಮೂಲಕ ಕಾರ್ಯನಿರ್ವಹಿಸಲಿವೆ ವಿಭಿನ್ನ ಕೋಣೆಗಳಿದ್ದು ಅವುಗಳ ತಾಪಮಾನವನ್ನು ನಿಯಂತ್ರಿಸಬೇಕಾಗುತ್ತದೆ ಆದ್ದರಿಂದ ಈ ಕೋಣೆಗಳ ತಾಪಮಾನ ನಿಯಂತ್ರಣ ಈ ಕೊಠಡಿಗಳನ್ನು ಬೆಳಗಿಸಲಾಗುವುದು ಆದ್ದರಿಂದ ಈ ಕೋಣೆಗಳಿಗೆ ಬೆಳಕು ಮುಖ್ಯವಾಗಿದೆ ಮಾಲೀಕರು ಮಾತ್ರವಲ್ಲ ಆದರೆ ಬೇರೆ ಬೇರೆ ಜನರು ಈ ಸೌಲಭ್ಯವನ್ನು ಬಳಸಲಿದ್ದಾರೆ ಗ್ರಾಹಕರು ಎಂದು ಹೇಳೋಣ ಕೈಗಾರಿಕಾ ಸೌಲಭ್ಯದಲ್ಲಿ ವಿಭಿನ್ನವಾಗಿರಬಹುದು ಗುತ್ತಿಗೆದಾರರು ಅಥವಾ ಉಪ ಗುತ್ತಿಗೆದಾರರು ಬಳಸಬಹುದೆಂದು ಹೇಳಲು ಅವಕಾಶವಿದೆ ಆದ್ದರಿಂದ ನಾವು ಸೌಲಭ್ಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗಲೆಲ್ಲಾ ನಾವು ಒಂದು ಇಲಾಖೆಯನ್ನು ಹೊಂದಿರಬೇಕು ಎಂದು ನಿಮಗೆ ತಿಳಿದಿದೆ ಸೌಲಭ್ಯ ನಿರ್ವಹಣಾ ವಿಭಾಗವು ನಾನು ಮಾತನಾಡಿದ್ದ ಈ ಎಲ್ಲಾ ವಿಭಿನ್ನ ಘಟಕಗಳ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತದೆ ವಿಶೇಷವಾಗಿ ಈ ಸ್ಥಿರ ಮೂಲಸೌಕರ್ಯ ಈ ಯಂತ್ರೋಪಕರಣಗಳು ದಿ ಕಟ್ಟಡಗಳು ಮಹಡಿಗಳು ಕೊಠಡಿಗಳು ಅವುಗಳ ತಾಪಮಾನ ನಿಯಂತ್ರಣ ಲೈಟಿಂಗ್ ನಿಯಂತ್ರಣ ಮಾನಿಟರಿಂಗ್ ಈ ಎಲ್ಲ ವಿಷಯಗಳನ್ನು ನಿಯಂತ್ರಿಸುತ್ತದೆ ಜೊತೆಗೆ ಈ ನಿರ್ದಿಷ್ಟ ಸೌಲಭ್ಯದ ಮೇಲೆ ಅಥವಾ ಈ ನಿರ್ದಿಷ್ಟ ಸೌಲಭ್ಯವನ್ನು ಬಳಸಿಕೊಂಡು ವಿಭಿನ್ನ ಕ್ರಮಗಳನ್ನು ಮಾಡಲು ಹೊರಟಿರುವ ವಿಭಿನ್ನ ಬಳಕೆದಾರರು ಮತ್ತು ವಿಭಿನ್ನ ನಟರು ಆದ್ದರಿಂದ ಮಾಲೀಕರು ಗ್ರಾಹಕರು ಉಪ ಗುತ್ತಿಗೆದಾರರು ವಿಭಿನ್ನ ಬಳಕೆದಾರರು ಈ ಸೌಲಭ್ಯಗಳ ಉದಾಹರಣೆಗಳಾಗಿವೆ ಆದ್ದರಿಂದ ಈಗ ನಾವು ಈ ರೀತಿಯ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದರೆ ಅಂತಿಮವಾಗಿ ನಾವು ಈ ವಿಭಿನ್ನ ಘಟಕಗಳನ್ನು ಹೊಂದಿರಬೇಕು ಈ ವಿಭಿನ್ನ ಜನರು ಸುಧಾರಿತ ಸೌಲಭ್ಯ ನಿರ್ವಹಣೆಯನ್ನು ಹೊಂದಲು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾರೆ ಸುಧಾರಿತ ಸೌಲಭ್ಯ ನಿರ್ವಹಣೆಗಾಗಿ ಎಂದಿನಂತೆ ನಾವು ಸಂವೇದಕ ಸಕ್ರಿಯಗೊಳಿಸುವಿಕೆಯನ್ನು ಹೊಂದಿರಬೇಕು ಐಒಟಿ ಸಾಧನಗಳನ್ನು ಸಕ್ರಿಯಗೊಳಿಸಬೇಕಾಗುತ್ತದೆ ಆದ್ದರಿಂದ ನಾವು ಈ ಸಾಧನಗಳನ್ನು ಹೊಂದಿರಬೇಕು ಅದು ಕಾರ್ಯಗತಗೊಳ್ಳುವ ಬಳಕೆಯ ಸಂದರ್ಭಗಳನ್ನು ಅವಲಂಬಿಸಿ ಸಕ್ರಿಯಗೊಳ್ಳುತ್ತದೆ ಈ ವಿಭಿನ್ನ ಸೌಲಭ್ಯಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವ ಈ ವಿಭಿನ್ನ ಸಾಧನಗಳು ಅವುಗಳು ಡೇಟಾವನ್ನು ಎಸೆಯಲು ಹೊರಟಿವೆ ಅದನ್ನು ಸಂಗ್ರಹಿಸಬೇಕಾಗುತ್ತದೆ ಇದು ಸಾಮಾನ್ಯ ಡೇಟಾಬೇಸ್ನಲ್ಲಿನ ನಿಮ್ಮ ಡೇಟಾದ ಸಂಗ್ರಹವಾಗಿದೆ ಮತ್ತು ಅಂತಿಮವಾಗಿ ಕೆಲವು ರೀತಿಯ ಮೇಲ್ವಿಚಾರಣಾ ಕೇಂದ್ರ ಇರಲಿದೆ ಈ ಮೇಲ್ವಿಚಾರಣೆಯನ್ನು ಎಲ್ಲಿಂದ ನಡೆಸಲಾಗುವುದು ಎಂಬ ನಿಯಂತ್ರಣ ಕೇಂದ್ರವಿದೇ ಆದ್ದರಿಂದ ಐಐಒಟಿIIoT ಅನುಷ್ಠಾನವನ್ನು ಬಳಸಿಕೊಂಡು ಕಟ್ಟಡಗಳಲ್ಲಿನ ಸೌಲಭ್ಯಗಳ ಮೇಲ್ವಿಚಾರಣೆಗೆ ಇದು ಸಾಮಾನ್ಯ ಮೇಲ್ವಿಚಾರಣಾ ಕೇಂದ್ರವಾಗಲಿದೆ ಆದ್ದರಿಂದ ನೀವು ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೆ ಮತ್ತೊಮ್ಮೆ ಸುರಕ್ಷತೆ ಮತ್ತು ಗೌಪ್ಯತೆ ಸಮಸ್ಯೆಗಳ ಬಗ್ಗೆ ನಾವು ಮರೆಯಬಾರದು ಆದ್ದರಿಂದ ಇದು ಒಂದೇ ಸೌಲಭ್ಯದ ಉದಾಹರಣೆಗಳಾಗಿತ್ತು ನಾನು ಈಗ ನಿಮಗೆ ಇನ್ನೊಂದು ಉದಾಹರಣೆಯನ್ನು ನೀಡುತ್ತೇನೆ ಇದು ಬಹು ಸೌಲಭ್ಯವಾಗಿದೆ ಅಲ್ಲಿ ನೀವು ಅನೇಕ ಸೌಲಭ್ಯಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೀರಿ ಆದ್ದರಿಂದ ಇಲ್ಲಿ ನಾವು ಕೇವಲ ಒಂದು ಕಟ್ಟಡದ ಬಗ್ಗೆ ಮಾತನಾಡುವುದಿಲ್ಲ ಆದರೆ ನಾವು ಬಹುಶಃ ಕಟ್ಟಡಗಳ ಸಮೂಹವನ್ನು ಹೊಂದಲಿದ್ದೇವೆ ಮತ್ತು ಅದರ ಮೇಲೆ ಎಲ್ಲವನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಆದ್ದರಿಂದ ಈ ಕಟ್ಟಡಗಳಿಂದ ಡೇಟಾವನ್ನು ಕಳುಹಿಸಲು ನಾವು ಅವರೊಂದಿಗೆ ವಿಭಿನ್ನ ಆಂಟೆನಾಗಳನ್ನು ಅಳವಡಿಸಲಿದ್ದೇವೆ ಆದ್ದರಿಂದ ನಾವು ಈ ಬಹು ಸಂಗ್ರಹ ಘಟಕಗಳನ್ನು ಹೊಂದಿದ್ದೇವೆ ಮತ್ತು ಈ ಪ್ರತಿಯೊಂದು ಕಟ್ಟಡಗಳು ತಮ್ಮದೇ ಆದ ಉಪ ಗುತ್ತಿಗೆದಾರರನ್ನು ಹೊಂದಿವೆ ಮತ್ತು ಅಂತಿಮವಾಗಿ ಈ ಡೇಟಾವನ್ನು ವ್ಯವಸ್ಥಾಪಕ ವ್ಯವಸ್ಥಾಪಕ ಅಥವಾ ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಕಂಟ್ರೋಲ್ ಸ್ಟೇಷನ್ನಲ್ಲಿ ಒಬ್ಬ ವ್ಯವಸ್ಥಾಪಕ ಕುಳಿತುಕೊಳ್ಳಬಹುದು ಅವರು ಸೌಲಭ್ಯದ ವ್ಯವಸ್ಥಾಪಕರಾಗಿದ್ದು ಸಂಪೂರ್ಣ ಸೌಲಭ್ಯವನ್ನು ಗಮನದಲ್ಲಿರಿಸಿಕೊಳ್ಳುತ್ತಾರೆ ನಡುವೆ ನಾವು ಅನೇಕ ಉಪ ಗುತ್ತಿಗೆದಾರರ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಮತ್ತೆ ಮಧ್ಯೆ ನೀವು ಮಧ್ಯಂತರ ಉಪಕಾಂಟ್ರಾಕ್ಟರ್ ಅನ್ನು ಹೊಂದಿರಬಹುದು ಅವರು ನಡುವೆ ಕುಳಿತುಕೊಳ್ಳಬಹುದು ಮತ್ತು ಈ ನಿಯಂತ್ರಕ ಅಥವಾ ವ್ಯವಸ್ಥಾಪಕರಿಗೆ ಸೌಲಭ್ಯಗಳನ್ನು ಸೂಕ್ತವಾಗಿ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡಬಹುದು ಆದ್ದರಿಂದ ಇದು ಬಹು ಸೌಲಭ್ಯಗಳಿಗಾಗಿ ಇರುತ್ತದೆ ಬಹು ಸೌಲಭ್ಯದ ಸನ್ನಿವೇಶ ಮತ್ತು ಈ ಎರಡೂ ಸನ್ನಿವೇಶಗಳಲ್ಲಿ ಸೌಲಭ್ಯದ ಸನ್ನಿವೇಶ ಮತ್ತು IIoT ಶಕ್ತಗೊಂಡ ಸೌಲಭ್ಯ ನಿರ್ವಹಣೆ ನಾನು ನಿಮಗೆ ತೋರಿಸಿದ್ದೇನೆ ನಾವು ಈಗ ಮುಂದುವರಿಯೋಣ ಮತ್ತು ಸೌಲಭ್ಯ ನಿರ್ವಹಣೆಯಲ್ಲಿನ ವಿಭಿನ್ನ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಸೌಲಭ್ಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗಲೆಲ್ಲಾ ನಾವು ಕಟ್ಟಡಗಳು ಹಣಕಾಸು ಜನರು ಮತ್ತು ಒಪ್ಪಂದಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇವೆಲ್ಲವನ್ನೂ ನಿರ್ವಹಿಸಬೇಕಾಗಿರುವುದು ಕೇವಲ ಕಟ್ಟಡಗಳಲ್ಲ ಅದು ಕೇವಲ ಜನರಲ್ಲ ಸೌಲಭ್ಯವು ಈ ಎಲ್ಲಾ ವಿಭಿನ್ನ ಆಯಾಮಗಳನ್ನು ಒಳಗೊಂಡಿದೆ ಮತ್ತು ಅವುಗಳ ನಿರ್ವಹಣೆಯು ಸೌಲಭ್ಯ ನಿರ್ವಹಣೆ ಕುರಿತು ಮಾತನಾಡುತ್ತದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆ ಸಂಸ್ಥೆಗಳಿಗೆ ಬೆಂಬಲ ಸೇವೆಗಳನ್ನು ನೀಡುತ್ತದೆ ಜನರನ್ನು ಸಂಯೋಜಿಸುತ್ತದೆ ಸ್ಥಳ ಪ್ರಕ್ರಿಯೆ ಕೆಲಸದ ವಾತಾವರಣದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಉತ್ಪಾದಕತೆಯನ್ನು ಸುಧಾರಿಸುತ್ತದೆ ಮತ್ತು ಇವು ಕಟ್ಟಡ ಮತ್ತು ಮೇಲ್ವಿಚಾರಣೆಯಲ್ಲಿ ನಡೆಸುವ ಕಾರ್ಯಾಚರಣೆಗಳಿಗೆ ನಿಕಟ ಸಂಬಂಧವನ್ನು ಹೊಂದಿವೆ ಅವುಗಳನ್ನು ನಿರ್ವಹಿಸುವುದು ವಿಭಿನ್ನ ಕಾರ್ಯಾಚರಣೆಗಳು ಆದ್ದರಿಂದ ಸೌಲಭ್ಯಗಳ ವ್ಯವಸ್ಥಾಪಕರು ಈ ಎಲ್ಲಾ ವಿಭಿನ್ನ ಕೆಲಸಗಳನ್ನು ಮಾಡಲಿದ್ದಾರೆ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯ ಮೂಲಕ ನಾವು ನೋಡೋಣ ಈ ಸೌಲಭ್ಯ ನಿರ್ವಹಣೆಯನ್ನು ನಾವು ಹೇಗೆ ಹೊಂದಲಿದ್ದೇವೆ ಎಂದು ನಾನು ಈಗ ಹಂತ ಹಂತವಾಗಿ ನಿಮಗೆ ತೋರಿಸಲಿದ್ದೇನೆ ಆದ್ದರಿಂದ ನಿಮ್ಮ ಮುಂದೆ ಇರುವ ಚಿತ್ರದಲ್ಲಿ ತೋರಿಸಿರುವಂತಹ ಕಟ್ಟಡಗಳು ಸೌಲಭ್ಯಗಳು ಮುಂತಾದ ವಿಭಿನ್ನವಾದವುಗಳನ್ನು ನಾವು ಹೊಂದಿದ್ದೇವೆ ಎಂದು ಹೇಳೋಣ ನಾವು ಕಟ್ಟಡದ ಮಾಲೀಕರನ್ನು ಸಹ ಹೊಂದಿದ್ದೇವೆ ಮತ್ತು ನಾವು ವಿಭಿನ್ನ ಗ್ರಾಹಕರನ್ನು ಹೊಂದಿದ್ದೇವೆ ಈ ವಿಭಿನ್ನ ಕಟ್ಟಡಗಳ ಬಾಡಿಗೆದಾರರು ನಾವು ವಿಭಿನ್ನ ಕಟ್ಟಡಗಳಂತಹ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಿರಬಹುದು ವಿಭಿನ್ನ ಮಹಡಿಗಳನ್ನು ಉಪಕಾಂಟ್ರಾಕ್ಟರ್ಗಳು ನಿರ್ವಹಿಸಬಹುದು ಮತ್ತು ಈ ಮಾಲೀಕರು ಎಲ್ಲಾ ಉಪ ಗುತ್ತಿಗೆದಾರರನ್ನು ನಿರ್ವಹಿಸಬೇಕಾಗಿರುವುದು ಮತ್ತು ಈ ಉಪ ಗುತ್ತಿಗೆದಾರರ ಮೂಲಕ ಈ ಸೌಲಭ್ಯಗಳು ಈ ಕಟ್ಟಡಗಳು ಮತ್ತು ಮುಂತಾದವುಗಳನ್ನು ನಿರ್ವಹಿಸುವುದು ಅಗತ್ಯವಾಗಿರುತ್ತದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆಯಲ್ಲಿ ಐಒಟಿಯ ವ್ಯಾಪ್ತಿಯು ಮೂಲತಃ ಈ ವಿಭಿನ್ನ ಐಒಟಿ ಸಾಧನಗಳ ನಿಯೋಜನೆಗೆ ಸಂಬಂಧಿಸಿದೆ ದತ್ತಾಂಶಗಳ ಪ್ರವೇಶ ಅಥವಾ ಸಂಗ್ರಹಣೆಯ ಮೂಲಕ ಹೊಸ ಒಳನೋಟಗಳನ್ನು ಪಡೆಯಲು ಈ ಸೌಲಭ್ಯಗಳಲ್ಲಿನ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುತ್ತದೆ ವಿಭಿನ್ನ ಹೊಸ ತಂತ್ರಜ್ಞಾನಗಳಾದ ಲಿಫಿ ಸುಧಾರಿತ ಭದ್ರತಾ ಕಾರ್ಯವಿಧಾನಗಳು ಮತ್ತು ಇತರ ಹಲವು ತಂತ್ರಜ್ಞಾನಗಳನ್ನು ಕಾರ್ಯಗತಗೊಳಿಸುವುದು ವೆಚ್ಚ ತಡೆಗೋಡೆ ಪರಿಹರಿಸುವುದು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದು ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುವುದು ಇವು ಸೌಲಭ್ಯ ನಿರ್ವಹಣೆಯಲ್ಲಿ ಐಒಟಿ ಅನುಷ್ಠಾನದ ವ್ಯಾಪ್ತಿಗಳು ಹಣಕಾಸು ಐಟಿ ಮಾನವ ಸಂಪನ್ಮೂಲಗಳ ವಿಷಯದಲ್ಲಿ ಬೆಂಬಲ ಸೇವೆಗಳನ್ನು ನೀಡಬೇಕಾಗುತ್ತದೆ ಈ ಎಲ್ಲಾ ವಿಭಿನ್ನ ಬೆಂಬಲ ಸೇವೆಗಳ ನಿರ್ವಹಣೆ ಸಹ ಸೌಲಭ್ಯ ನಿರ್ವಹಣೆಗೆ ಸಂಬಂಧಿಸಿದೆ ಸೌಲಭ್ಯ ನಿರ್ವಹಣೆ ಆಡಳಿತಾತ್ಮಕ ಬೆಂಬಲ ಮಾರ್ಕೆಟಿಂಗ್ ಜ್ಞಾನ ನಿರ್ವಹಣೆ ಮತ್ತು ವ್ಯವಹಾರ ಅಭಿವೃದ್ಧಿ ಇತ್ಯಾದಿಗಳ ಬಗ್ಗೆಯೂ ಮಾತನಾಡುತ್ತದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆಯ ಭಾಗವಾಗಿ ನೀಡಲಾಗುವ ವಿಶಾಲವಾದ ಸೇವೆಗಳು ಇವು ಆದರೆ ಇವು ಸೌಲಭ್ಯ ನಿರ್ವಹಣೆಯಲ್ಲಿ ಸಹ ಸೇರಿವೆ ಆದ್ದರಿಂದ ಮೂಲತಃ ಸೌಲಭ್ಯ ನಿರ್ವಹಣೆಯ ಪ್ರಮುಖ ಉಪಾಯವೆಂದರೆ ಪ್ರತಿಯೊಂದು ಮೂಲಸೌಕರ್ಯ ಪ್ರತಿಯೊಂದು ಸೌಲಭ್ಯ ಪ್ರತಿ ಯಂತ್ರ ದೋಷಗಳು ಇತಿಹಾಸ ಬಳಕೆ ಮಾರ್ಪಾಡುಗಳ ಸಮಗ್ರ ವಿವರವನ್ನು ಪಡೆಯುವುದು ಆದ್ದರಿಂದ ಈ ಐಒಟಿ ಅನುಷ್ಠಾನವಿಲ್ಲದೆ ಈ ಎಲ್ಲಾ ರೀತಿಯ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ಪಡೆಯದೆ ಸಂಪರ್ಕಿತ ವ್ಯವಸ್ಥೆಯ ಮೂಲಕ ಈ ಮಾಹಿತಿಯನ್ನು ನಿರ್ವಹಿಸುವುದು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸುಧಾರಿತ ದಕ್ಷ ಸೌಲಭ್ಯ ನಿರ್ವಹಣೆಗೆ ಐಒಟಿ ಅನುಷ್ಠಾನವು ಅತ್ಯುನ್ನತವಾಗಿದೆ ಡೇಟಾ ಸ್ಥಿರತೆಯನ್ನು ಖಾತರಿಪಡಿಸುವುದು ಸಾಮರಸ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೌಲಭ್ಯ ವ್ಯವಸ್ಥಾಪಕರೂ ಸಹ ವ್ಯವಹರಿಸಬೇಕು ಆದ್ದರಿಂದ ಸೌಲಭ್ಯ ನಿರ್ವಹಣೆಯ ನಿಜವಾದ ಶಕ್ತಿಯು ಘಟನೆಗಳು ನಿಜವಾಗಿ ಸಂಭವಿಸುವ ಮೊದಲು ಗ್ರಹಿಸುವುದು ಅಪಾಯಗಳನ್ನು ಅಳೆಯುವುದು ಮತ್ತು ತಡೆಯುವುದು ಆದ್ದರಿಂದ ಸುಧಾರಿತ ವಿಶ್ಲೇಷಣೆ ದತ್ತಾಂಶ ನಿರ್ವಹಣೆಯನ್ನು ಕಾರ್ಯಗತಗೊಳಿಸಬೇಕಾಗಿದೆ ಏಕೆಂದರೆ ಐಐಒಟಿ ಅನುಷ್ಠಾನಗಳ ಮೂಲಕ ಸೌಲಭ್ಯ ನಿರ್ವಹಣೆಯಲ್ಲಿ ನಾವು ವ್ಯವಹರಿಸುವ ದತ್ತಾಂಶದ ಸ್ವರೂಪವು ಮೂಲತಃ ದೊಡ್ಡದಾಗಿರುತ್ತದೆ ವಿಭಿನ್ನ ಸಂಪನ್ಮೂಲಗಳ ಆಪ್ಟಿಮೈಸೇಶನ್ ಮಾನವಶಕ್ತಿ ಸಂಪನ್ಮೂಲಗಳು ಸ್ವತ್ತುಗಳು ತಂತ್ರಜ್ಞಾನ ವೆಚ್ಚ ಪರಿಣಾಮಕಾರಿತ್ವ ಇವು ಸೌಲಭ್ಯ ವ್ಯವಸ್ಥಾಪಕ ವ್ಯವಹರಿಸುವ ವಿಭಿನ್ನ ಆಪ್ಟಿಮೈಸೇಶನ್ ಸಮಸ್ಯೆಗಳಾಗಿವೆ ಸೌಲಭ್ಯ ನಿರ್ವಹಣೆಯೊಂದಿಗೆ ವಿಭಿನ್ನ ಸವಾಲುಗಳು ಬರುತ್ತವೆ ವೆಚ್ಚ ನಿರ್ವಹಣೆ ಅಂದರೆ ಬಜೆಟ್ಗೆ ಸಂಬಂಧಿಸಿದಂತೆ ಸೌಲಭ್ಯದ ಗುಣಮಟ್ಟವನ್ನು ಸಮತೋಲನಗೊಳಿಸುವುದು ದಾಸ್ತಾನು ಹಳೆಯದಾಗುವುದು ಹಾಗಾಗಿ ಪೂರ್ವಭಾವಿಯಾಗಿ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸಹ ಈ ಸೌಲಭ್ಯ ನಿರ್ವಹಣೆಯ ಭಾಗವಾಗಿದೆ ನಿಯಂತ್ರಕ ಮತ್ತು ಅನುಸರಣೆ ಮಾನದಂಡಗಳನ್ನು ಬದಲಾಯಿಸುವುದು ಮತ್ತು ಸೌಲಭ್ಯದಲ್ಲಿರುವವರನ್ನು ಜಾರಿಗೊಳಿಸುವುದು ಇವುಗಳು ಸೌಲಭ್ಯ ನಿರ್ವಹಣೆ ಈ ವಿಭಿನ್ನ ಮೂಲಸೌಕರ್ಯ ಸೌಲಭ್ಯಗಳನ್ನು ರಕ್ಷಿಸಲು ಭದ್ರತಾ ನಿರ್ವಹಣೆ ಭದ್ರತಾ ಉಲ್ಲಂಘನೆ ಮತ್ತು ಬೆದರಿಕೆಗಳ ವಿರುದ್ಧ ಯಂತ್ರೋಪಕರಣಗಳ ಭದ್ರತಾ ನಿರ್ವಹಣೆಯು ಭಾಗವಾಗಿದೆ ಆದರೆ ಇದು ಒಂದು ಸವಾಲಾಗಿದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆಯಲ್ಲಿ ಐಒಟಿ ಅಪ್ಲಿಕೇಶನ್ ಒಳಗೊಂಡಿರುತ್ತದೆ ಸ್ಮಾರ್ಟ್ ಲೈಟಿಂಗ್ ಸ್ಮಾರ್ಟ್ ಶೈತ್ಯೀಕರಣ ಸ್ಮಾರ್ಟ್ ಮೀಟರ್ ಬಳಕೆ ಸ್ಮಾರ್ಟ್ ಅಗ್ನಿ ನಿಗ್ರಹಿಸುವಿಕೆ ಸಿಸ್ಟಮ್ಗಳನ್ನು ಹೊಂದಲು ಈ ಐಒಟಿ ಸಾಧನಗಳನ್ನು ಬಳಸುವುದು ಬೆಂಕಿ ಸಂಭವಿಸಿದಲ್ಲಿ ಅದನ್ನು ಸ್ಮಾರ್ಟ್ ರೀತಿಯಲ್ಲಿ ಕಂಡುಹಿಡಿಯುವುದು ಆ ಬೆಂಕಿಯನ್ನು ನಿಯಂತ್ರಿಸುವುದು ಬೆಂಕಿಯನ್ನು ಸ್ಮಾರ್ಟ್ ರೀತಿಯಲ್ಲಿ ನಿಗ್ರಹಿಸುವುದು ಇವು ಐಒಟಿ ಅಪ್ಲಿಕೇಶನ್ನ ಭಾಗವಾಗಿದೆ ಸೌಲಭ್ಯ ನಿರ್ವಹಣೆಯಲ್ಲಿ ಸುಧಾರಿತ ಐಒಟಿ ಅಪ್ಲಿಕೇಶನ್ ಸೌಲಭ್ಯ ನಿರ್ವಹಣೆಯಲ್ಲಿ ಐಒಟಿ ಅಪ್ಲಿಕೇಶನ್ ಭದ್ರತಾ ವ್ಯವಸ್ಥೆಗಳ ಸ್ಥಾಪನೆಯನ್ನು ಸಹ ಒಳಗೊಂಡಿದೆ ಸುರಕ್ಷತಾ ಎಚ್ಚರಿಕೆ ವ್ಯವಸ್ಥೆಗಳು ಮುಂತಾದವುಗಳು ಮೂಲತಃ ಕೇಂದ್ರೀಯ ತಾಪನ ವಾತಾಯನ ಮತ್ತು ಹವಾನಿಯಂತ್ರಣ ವ್ಯವಸ್ಥೆಗಳಾಗಿರುವ ಎಚ್ವಿಎಸಿಗಳೊಂದಿಗೆ ವ್ಯವಹರಿಸುವುದು ಮತ್ತು ಇವು ಹವಾನಿಯಂತ್ರಣ ಕೇಂದ್ರ ವಾತಾಯನ ಮತ್ತು ಮುಂತಾದವುಗಳಿಗೆ ಕೇಂದ್ರ ವ್ಯವಸ್ಥೆಗಳಂತೆ ಇರುವ ವ್ಯವಸ್ಥೆಗಳಾಗಿವೆ ಕೊಠಡಿ ಕಾಯ್ದಿರಿಸುವಿಕೆ ಸೌಲಭ್ಯ ನಿರ್ವಹಣೆಯ ಭಾಗವಾಗಿರುವ ವೇಳಾಪಟ್ಟಿ ಡಬಲ್ ಬುಕಿಂಗ್ ಖಚಿತಪಡಿಸಿಕೊಳ್ಳಲು ಸಭೆ ಕೊಠಡಿಗಳ ಐಒಟಿ ರಿಯಲ್ ಟೈಮ್ ನ ಸ್ಥಿತಿ ನವೀಕರಣಗಳನ್ನು ಬಳಸುವುದು ಸಹ ಇದನ್ನು ಮಾಡಲಾಗುತ್ತದೆ ಇದು ಐಒಟಿ ಶಕ್ತಗೊಂಡ ಸೌಲಭ್ಯ ನಿರ್ವಹಣೆಯ ಒಂದು ಉದಾಹರಣೆಯಾಗಿದ್ದು ಅದು ಷೇರುಗಳ ಮೇಲ್ವಿಚಾರಣೆ ಸರಬರಾಜುಗಳ ಬಳಕೆ ಇವುಗಳನ್ನು ಐಒಟಿ ಅಪ್ಲಿಕೇಶನ್ನೊಂದಿಗೆ ಮಾಡಬಹುದಾಗಿದೆ ಆದ್ದರಿಂದ ನಾವು ಮೂಲಭೂತವಾಗಿ ಈ ಕಟ್ಟಡಗಳ ಮಾಲೀಕರು ಹೊಂದಿರುವ ಸೌಲಭ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅವರಿಗೆ ವಿದ್ಯುತ್ ಬೆಳಕು ವಿಭಿನ್ನ ವಿದ್ಯುತ್ ಮೀಟರ್ ಇತ್ಯಾದಿಗಳಿವೆ ಈ ಸಂಪೂರ್ಣ ವಿಷಯವನ್ನು ನಿರ್ವಹಿಸುವುದು ಸ್ಮಾರ್ಟ್ ವಿದ್ಯುತ್ ನಿಯೋಜನೆ ಸ್ಮಾರ್ಟ್ ಬೆಳಕಿನ ವ್ಯವಸ್ಥೆಗಳು ಸ್ಮಾರ್ಟ್ ತಾಪಮಾನ ನಿಯಂತ್ರಣ ಇತ್ಯಾದಿ ಆದ್ದರಿಂದ ಇವೆಲ್ಲವೂ ಐಒಟಿ ಬಳಸುವ ಒಂದೇ ಸೌಲಭ್ಯ ಸ್ಮಾರ್ಟ್ ಸೌಲಭ್ಯ ನಿರ್ವಹಣಾ ವ್ಯವಸ್ಥೆಯಲ್ಲಿನ ಕಾಳಜಿಗಳಾಗಿವೆ ಅನಾಲಿಟಿಕ್ಸ್ ಬಹಳ ಮುಖ್ಯ ಏಕೆಂದರೆ ಈ ಡೇಟಾವನ್ನು ನೀವು ನಿಭಾಯಿಸಲು ಸಾಧ್ಯವಾಗದಿದ್ದರೆ ಮತ್ತು ಡೇಟಾದ ಒಳನೋಟವನ್ನು ಪಡೆಯಲು ಪ್ರಯತ್ನಿಸದಿದ್ದರೆ ಈ ಐಒಟಿ ಸಾಧನಗಳ ನಿಯೋಜನೆಯ ಮೂಲಕ ಸಂಗ್ರಹಿಸಲಾದ ಈ ಡೇಟಾವನ್ನು ಬಳಸಲಾಗುವುದಿಲ್ಲ ಅಂದರೆ ಈ ಡೇಟಾವು ನಿಷ್ಪ್ರಯೋಜಕವಾಗಲಿದೆ ಆದ್ದರಿಂದ ಇಂಧನ ಬಳಕೆಯನ್ನು ನಿರ್ವಹಿಸುವುದು ದತ್ತಾಂಶ ಚಾಲಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಾರ್ಯಾಚರಣೆಯ ವೆಚ್ಚ ಆಪ್ಟಿಮೈಸೇಶನ್ ಮತ್ತು ಸೌಲಭ್ಯಗಳ ದೂರಸ್ಥ ಮೇಲ್ವಿಚಾರಣೆ ಇತ್ಯಾದಿ ಇವು ಸೌಲಭ್ಯ ನಿರ್ವಹಣೆಯಲ್ಲಿನ ವಿಶ್ಲೇಷಣೆಗಳಿಗೆ ಸಂಬಂಧಿಸಿವೆ ಸೌಲಭ್ಯ ನಿರ್ವಹಣೆಯ ಪ್ರಯೋಜನಗಳು ಸುಧಾರಿತ ಗ್ರಾಹಕ ಅನುಭವವನ್ನು ಹೊಂದಿರುವುದು ಅಥವಾ ನೀಡುವುದು ಅನಧಿಕೃತ ಪ್ರವೇಶವನ್ನು ತಡೆಯುವುದು ವಿಭಿನ್ನ ವಿಷಯಗಳ ರಿಯಲ್ ಟೈಮ್ ನ ಟ್ರ್ಯಾಕಿಂಗ್ ಸೌಲಭ್ಯಗಳ ಒಳಗೆ ನಡೆಯುತ್ತಿರುವ ವಿಭಿನ್ನ ಚಟುವಟಿಕೆಗಳು ಒಳನುಗ್ಗುವವರ ರಿಯಲ್ ಟೈಮ್ ನ ಟ್ರ್ಯಾಕಿಂಗ್ ಕಣ್ಗಾವಲು ಕಣ್ಗಾವಲು ಕೂಡ ನಾನು ಉಲ್ಲೇಖಿಸದ ಸಂಗತಿಯಾಗಿದೆ ಆದರೆ ಇದು ವಿಭಿನ್ನ ಕ್ಯಾಮೆರಾಗಳು ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಮುಂತಾದವುಗಳನ್ನು ಬಳಸುವ ಸೌಲಭ್ಯ ನಿರ್ವಹಣಾ ಕಣ್ಗಾವಲಿನ ಭಾಗವಾಗಿದೆ ನಂತರ ಮುಖ್ಯವಾಗಿ ಆಪ್ಟಿಮೈಜ್ ಮಾಡಿ ಅಂದರೆ ಕಡಿಮೆ ಸಂಪನ್ಮೂಲಗಳೊಂದಿಗೆ ಹೆಚ್ಚಿನದನ್ನು ಮಾಡುವ ಸಾಮರ್ಥ್ಯ ಸಂಪನ್ಮೂಲಗಳ ಆಪ್ಟಿಮೈಸೇಶನ್ ಮತ್ತು ಸುಧಾರಿತ ಉತ್ಪಾದಕತೆ ಇದು ಸೌಲಭ್ಯ ನಿರ್ವಹಣೆಯ ವ್ಯಾಪ್ತಿಯಲ್ಲಿದೆ ಆದ್ದರಿಂದ ಇದು ಸೌಲಭ್ಯ ನಿರ್ವಹಣೆಯ ಪ್ರಮುಖ ಪ್ರಯೋಜನವಾಗಿದೆ ಆದ್ದರಿಂದ ಸೌಲಭ್ಯ ನಿರ್ವಹಣೆಗೆ ಐಒಟಿ ಸಕ್ರಿಯಗೊಳಿಸುವಿಕೆಯು ಗ್ರಾಹಕರ ಅನುಭವವನ್ನು ಸುಧಾರಿಸಿದೆ ಮತ್ತು ಈ ನಿರ್ದಿಷ್ಟ ಉಪನ್ಯಾಸದ ಬಗ್ಗೆ ಸೌಲಭ್ಯ ನಿರ್ವಹಣೆಯಲ್ಲಿನ ವಿಭಿನ್ನ ಕಾಳಜಿಗಳ ಬಗ್ಗೆ ನಾನು ನಿಮಗೆ ಮುಖ್ಯಾಂಶಗಳನ್ನು ನೀಡಿದ್ದೇನೆ ಈ ವಿಭಿನ್ನ ಕಾಳಜಿಗಳನ್ನು ಸುಧಾರಿಸಲು ಐಒಟಿ ಹೇಗೆ ಸಹಾಯ ಮಾಡುತ್ತದೆ ಈ ವಿಭಿನ್ನ ಕಾಳಜಿಗಳನ್ನು ಪರಿಹರಿಸುತ್ತದೆ ಆದ್ದರಿಂದ ಹೆಚ್ಚಿನ ಓದಿಗಾಗಿ ಇವುಗಳು ನಿಮಗೆ ನೀಡಲಾಗಿರುವ ವಿಭಿನ್ನ ಉಲ್ಲೇಖಗಳಾಗಿವೆ ಮತ್ತು ನಿಮಗೆ ಆಸಕ್ತಿಯಿದ್ದರೆ ಐಒಟಿ ಮತ್ತು ಐಐಒಟಿ ಬಳಸಿ ಸೌಲಭ್ಯ ನಿರ್ವಹಣೆ ಮತ್ತು ಸೌಲಭ್ಯ ನಿರ್ವಹಣೆಯ ಕುರಿತು ಹೆಚ್ಚಿನ ಒಳನೋಟಗಳನ್ನು ಪಡೆಯಲು ನೀವು ಇವುಗಳ ಮೂಲಕ ಹೋಗಬಹುದು